ಹೈಡ್ರೋಜನ್ ಪರಮಾಣುವಿಗೆ ತರಂಗ ಕ್ರಿಯೆಯ ರೇಡಿಯಲ್ ಘಟಕಕ್ಕೆ ಪರಿಹಾರ ಹಿಂದಿನ ಉಪನ್ಯಾಸದಲ್ಲಿ ನಾವು ಗೋಳಾಕಾರದ ಸಮ್ಮಿತೀಯ ವ್ಯವಸ್ಥೆಗಳಿಗೆ ಸಾಮಾನ್ಯ ಪರಿಹಾರವನ್ನು ನೋಡಿದ್ದೇವೆ ಅಲ್ಲಿ ನಾವು ಸ್ಕ್ರಾಡಿ೦ಜರ್ ಸಮೀಕರಣವನ್ನು ನೋಡಿದ್ದೇವೆ ಅದು 22mull122mr2uVruEu ur ಎಂಬುದು ನನಗೆ ತರಂಗ ಕ್ರಿಯೆಯ ರೇಡಿಯಲ್ ಘಟಕವನ್ನು ನೀಡುತ್ತದೆ ಮತ್ತು ತರಂಗ ಕಾರ್ಯ ವು r ಪಟ್ಟು ಕ್ರಿಯೆಯಂತೆ R ಆಗಿದೆ ಅದು Ylmθϕ ಮತ್ತು ನೀವು u rl1 ಅನ್ನು r 0 ಎಂದು ಕಂಡುಕೊಂಡಿದ್ದೀರಿ ಈ ಉಪನ್ಯಾಸದಲ್ಲಿ ನಾವು ಹೈಡ್ರೋಜನ್ ಪರಮಾಣು ಅಥವಾ ಹೈಡ್ರೋಜನ್ ತರಹದ ಅಯಾನುಗಳ ನಿರ್ದಿಷ್ಟ ಸಮಸ್ಯೆಯ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇವೆ ಅಂತಹ ಸಂದರ್ಭಗಳಲ್ಲಿ ಎಲೆಕ್ಟ್ರಾನ್ ನ ಸಂಭಾವ್ಯ ಶಕ್ತಿಯನ್ನು V ಎಂದು ನೀಡಲಾಗಿದೆ ಅದು Ze24π0r u ಎಂಬ ಸಮಿಕರಣವು 22mull122mr2u Ze24π0ruEu ಆಗಿದೆ ಮತ್ತು ಇದು ನಾವು ಪರಿಹರಿಸಲು ಬಯಸುವ ಸಮೀಕರಣವಾಗಿದೆ ಈ ಉಪನ್ಯಾಸದಲ್ಲಿ ನಾನು ಮಾಡಲು ಹೊರಟಿರುವುದು ನಿಮಗೆ ಕಠಿಣ ಪರಿಹಾರಗಳನ್ನು ನೀಡುವುದಿಲ್ಲ ನಾನು l ನ ಒಂದು ಅಥವಾ ಎರಡು ಮೌಲ್ಯಗಳಿಗೆ ಪರಿಹಾರಗಳನ್ನು ನೀಡುತ್ತೇನೆ ಮತ್ತು ನೀವು ಬಯಸಿದಲ್ಲಿ ಪುಸ್ತಕಗಳಲ್ಲಿ ಇದನ್ನು ಅನುಸರಿಸಲು ಸಾಕಷ್ಟು ಸಕ್ರಿಯಗೊಳಿಸಿ ಏಕೆಂದರೆ ಇದು ಮೊದಲ ಕೋರ್ಸ್ ಆಗಿದ್ದು ಹಾಗಾಗಿ ನಾನು ಇಲ್ಲಿ ಹೆಚ್ಚಿನ ವಿವರಗಳನ್ನು ನೀಡುವುದಿಲ್ಲ ಆದ್ದರಿಂದ ಈಗ ನಾವು ಗಮನಿಸಬೇಕಾದ ಮೊದಲ ವಿಷಯವೆಂದರೆ ನಾವು ಬಂಧಿತ ಸ್ಟೇಟ್ಗಳಿಗೆ ಪರಿಹರಿಸಲು ಬಯಸುತ್ತೇವೆ ಮತ್ತು ಆದ್ದರಿಂದ E0 ನಾನು E ಎಂದು ಬರೆಯಲಿದ್ದೇನೆ | E | ಈಗ ಸಮಿಕರಣವೂ 22mull122mr2u Ze24π0ru |E|u

ನಾವು ಹಾರ್ಮೋನಿಕ್ ಆಸಿಲೇಟರ್ಗಳಲ್ಲಿ ಮಾಡಿದ ಮೊದಲ ಕೆಲಸ ಮತ್ತು u ಹೇಗೆ ಅನಂತವಾಗಿ ವರ್ತಿಸುತ್ತೀರಿ ಎಂದು ನಾವು ನೋಡಲು ಬಯಸುತ್ತೇವೆ ನಿಮ್ಮ ವರ್ತನೆ r →∞ ಅಂತಹ ಸಂದರ್ಭಗಳಲ್ಲಿ ನಾನು 1r2 ಮತ್ತು 1r ಪದಗಳನ್ನು ನಿರ್ಲಕ್ಷಿಸಬಹುದು ಏಕೆಂದರೆ ಅವುಗಳು ಸುಮಾರು 0 ಆಗುತ್ತವೆ ಆದ್ದರಿಂದ r →∞ ಮಿತಿಯಲ್ಲಿ ನಾನು ನನ್ನ ಸಮೀಕರಣವನ್ನು 22mu Eu ಅಥವಾ u 2m2Eu0 ಎಂದು ಬರೆಯಬಹುದು ಇದು ತಕ್ಷಣದ ಪರಿಹಾರಗಳನ್ನು ಹೊಂದಿದೆ ure2mE2r ಅಥವಾ e 2mE2r ಈಗ ನಾವು Rr→∞→0 ಪರಿಹಾರವನ್ನು ಬಯಸುತ್ತೇವೆ ಅಂದರೆ ನೀವು ಕೂಡ r →∞ 0 ಗೆ ಹೋಗಬೇಕು ಎಂದು ಸೂಚಿಸುತ್ತದೆ ಆದ್ದರಿಂದ ಇದು ಮೊದಲ ಪರಿಹಾರವಾಗಿದೆ ಆದ್ದರಿಂದ ನಮ್ಮಲ್ಲಿ ಇರುವುದು ure 2mE2r ಅನ್ನು ನಾನು e r ಎಂದು ಬರೆಯುತ್ತೇನೆ ಎಂಬುದು 2mE2 ಆಗಿದೆ ಈಗ ಸಾಮಾನ್ಯ ಪರಿಹಾರ ಆದ್ದರಿಂದ u ಇದನ್ನು ಅವಲಂಬಿಸಿರುತ್ತದೆ l ಅನ್ನು i1narrie αr ಎಂದು ಬರೆಯಬಹುದು ಬಹುಪದವು ಸೀಮಿತ ಬಹುಪದೀಯವಾಗಿದೆ ಏಕೆಂದರೆ n → ∞ ಇದು eαr ಎಂದು ಸ್ಫೋಟಿಸಿದರೆ ನೀವು ಅದನ್ನು ತೋರಿಸಬಹುದು ಮತ್ತು ಅದು ಸಂಭವಿಸುವುದನ್ನು ನೀವು ಬಯಸುವುದಿಲ್ಲ ಏಕೆಂದರೆ ಪರಿಹಾರವು 0 r→∞ ಆದ್ದರಿಂದ ನೀವು ಸೀಮಿತ ಬಹುಪದೀಯರಾಗಲು ಬಯಸಿದ್ದೀರಿ ಆದ್ದರಿಂದ ಬಹುಪದೀಯ n r ಪರಿಮಿತವಾಗಿದೆ ಮತ್ತು r ನ ಅತಿ ಕಡಿಮೆ ಶಕ್ತಿ 1 ಯಾಕೆಂದರೆ ನಿಮಗೆ u 0 r 0 ಆಗಿರಬೇಕು ಆದ್ದರಿಂದ ಈ ಎರಡು ವಿಷಯಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಈಗ ನಾನು ಏನು ಮಾಡುತ್ತೇನೆ ಎಂದರೆ ಸಾಮಾನ್ಯವಾಗಿ ಈ ಬಹುಪದವನ್ನು ಪರಿಹರಿಸುವ ಬದಲು ನಾನು ಕೆಲವು ಪ್ರಕರಣಗಳಿಗೆ ಪರಿಹಾರವನ್ನು ನಿರ್ಮಿಸುತ್ತೇನೆ ಆದ್ದರಿಂದ ನಾನು ಮೊದಲು l 0 ಪ್ರಕರಣಕ್ಕೆ ಸಮನಾಗಿರುತ್ತೇನೆ ಆ ಸಂದರ್ಭದಲ್ಲಿ ನನ್ನ ಸಮೀಕರಣ 22mu Ze24π0ruEu ನಾನು ure αr ಅಂದರೆ ue αr αre αr ಅನ್ನು ಪರಿಗಣಿಸಲಿದ್ದೇನೆ ಮತ್ತು ಆದ್ದರಿಂದ u 2αe αr2re αr u ನಾನು ಪಡೆಯುವ ಸಮೀಕರಣದಲ್ಲಿ 22m 2α2re αr Ze24π0re αrEre αr ಇದನ್ನು ಬದಲಿಸೋಣ e αr ರದ್ದಾಗುತ್ತದೆ ನನ್ನಲ್ಲಿ ಉಳಿದಿರುವುದು 22m 2α2r Ze24π0rEr ಇದು 2m2 Ze24π00 ನೀಡುತ್ತದೆ ಮತ್ತು 22m2E ಆಗುತ್ತದೆ ಇದು ಸ್ವಯಂಚಾಲಿತವಾಗಿ ತೃಪ್ತಿಗೊಂಡಿದೆ ಏಕೆಂದರೆ 22mE2 ಮತ್ತು ಇದು ನನಗೆ E |E| ಎಂದು ನನಗೆ ನೀಡುತ್ತದೆ ಇದು ನಾವು ಕೆಲಸ ಮಾಡುತ್ತಿರುವ ಸಂಗತಿಯಾಗಿದೆ ಆದರೆ ಈ ಸಮೀಕರಣವು ನನಗೆ ಶಕ್ತಿಯನ್ನು ನೀಡುತ್ತದೆ ಏಕೆಂದರೆ ಇದು 2m2mE2 Ze24π0 ಸಮ ಎಂದು ಹೇಳುತ್ತದೆ ಮತ್ತು ಆದ್ದರಿಂದ | E | m22Z2e44π02 ಎಂದು ಹೊರಬರುತ್ತದೆ ಮತ್ತು ಆದ್ದರಿಂದ ಈ ಸ್ಟೇಟ್ ನ ಶಕ್ತಿ Z2e4m322022 ಇದು 13 6Z2 eV ಮತ್ತು ವೇವ್ ಫಂಕ್ಷನ್ R ಸ್ಥಿತಿಯ ಶಕ್ತಿಗೆ Cnre αrrY00θϕ ಆಗಿರುತ್ತದೆ ಆದ್ದರಿಂದ ಈ ಸ್ಟೇಟ್ e αr Y00Cn ಆಗಿದೆ ಆದ್ದರಿಂದ ನೆಲದ ಸ್ಥಿತಿಯು r 0 ನಲ್ಲಿ ಸೀಮಿತವಾದಂತೆ ಕಾಣುತ್ತದೆ ಮತ್ತು ಇದು ಘಾತೀಯವಾಗಿ ಕುಸಿಯುತ್ತದೆ ಅದು e αrY00 L 0 ನಲ್ಲಿ ಇನ್ನೂ ಕೆಲಸ ಮಾಡಲಾಗುತ್ತಿದೆ ಹೆಚ್ಚಿನ ಬಹುಪದದ ಪರಿಹಾರವನ್ನು ಕಂಡುಹಿಡಿಯೋಣ ಹಾಗಾಗಿ ನಾನು u ಅನ್ನು arbr2e αr ಆಗಿ ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದರಲ್ಲಿ n ನ ಅತ್ಯುನ್ನತ ಶಕ್ತಿ 2 ಆಗಿದೆ ಪುನಃ ur a2bre αr αarbr2e αr ಮತ್ತು ur2be αr 2αa2bre α2arbr2e αr ಇದನ್ನು u ಸಮೀಕರಣದಲ್ಲಿ ಬದಲಿಸಿ ನಂತರ r ನ ಸಮಾನ ಶಕ್ತಿಗಳಿಗೆ ಗುಣಾಂಕಗಳನ್ನು ಸಮೀಕರಿಸಿ ಇದನ್ನು ಮಾಡಲು ಮತ್ತು ಈ ಸಂದರ್ಭದಲ್ಲಿ E 122Z2e4m322022 ಎಂದು ಹೊರಹೊಮ್ಮುತ್ತದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ನಾನು urarbr2cr3 ಅನ್ನು ತೆಗೆದುಕೊಂಡರೆ ಮತ್ತು E 132 ಅನ್ನು ಸಮೀಕರಣದಲ್ಲಿ ಬದಲಿಸಿದರೆ ನೀವು ಮುಂದೆ ಹೋಗುತ್ತೀರಿ ಆದ್ದರಿಂದ ನೀವು ಈ ಅಭ್ಯಾಸವನ್ನು ಮಾಡಿದರೆ ನೀವು ಏನನ್ನು ತೀರ್ಮಾನಿಸುತ್ತೀರಿ ಎಂದರೆ l0 ಕ್ಕೆ ಸಮನಾದ ಸ್ಟೇಟ್ ಶಕ್ತಿ 13 6Z2n2 n u ಗೆ ಬಹುಪದೀಯ ಮಟ್ಟವಾಗಿದೆ ಆದ್ದರಿಂದ ನಾನು ಅದನ್ನು ನಿಮಗಾಗಿ ಬಿಡುತ್ತೇನೆ ವಿವರಣೆಯಂತೆ ನಾವು l 1 ಪ್ರಕರಣವನ್ನು ತೆಗೆದುಕೊಳ್ಳೋಣ ಈಗ l 1 u ಗೆ ನೆನಪಿಡಿ r 0 ಅದು r2 ಆದ್ದರಿಂದ ನೀವು ತೆಗೆದುಕೊಳ್ಳುವ r ನ ಕನಿಷ್ಠ ಶಕ್ತಿಯು r2 ಆಗಿದೆ ಈ ಸಂದರ್ಭದಲ್ಲಿ ನಾನು u ಅನ್ನು r2e αr ಎಂದು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ur2re αr αr2e αr ಮತ್ತು ur2e αr 2αre αr×22r2e αr ಆದ್ದರಿಂದ ಇದು 2e αr4αre αr2r2e αr ಎಂದು ಹೊರಬರುತ್ತದೆ ನಾವುಇದನ್ನುಸಮೀಕರಣದಲ್ಲಿಬದಲಿಸೋಣ 22m24αr2r2e αr222mr2r2e αr Ze24π0re αrEr2e αr e αr ರದ್ದುಗೊಳ್ಳುತದೆ ಅದು 2m222m0 ಪದಗಳನ್ನು ಪವರ್ನೊಂದಿಗೆ ಸಮೀಕರಿಸಿ ಮತ್ತು ನಾನು 22m4α Ze24π00 ಅನ್ನು ಪಡೆಯುತ್ತೇನೆ ಮತ್ತು ಇದು ನನಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಕೊನೆಯ ಅವಧಿ E r2 ಟರ್ಮ್ ವಾಸ್ತವವಾಗಿ ಈ 2 ಅವಧಿಯೊಂದಿಗೆ ರದ್ದುಗೊಳ್ಳುತ್ತದೆ ಅದು ಮೂಲತಃ ಅದು ನನಗೆ E | E | ಇದು ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಈ ಪದದಿಂದ ಶಕ್ತಿಯನ್ನು ಹಸಿರು ಬಣ್ಣದಲ್ಲಿ ನಿರ್ಧರಿಸಲಾಗುತ್ತದೆ ಆದ್ದರಿಂದ ಇದು ಮತ್ತೆ ರದ್ದಾಗುತ್ತದೆ ಇದು ನನಗೆ 2 ನೀಡುತ್ತದೆ ನನಗೆ 22mαZe24π0 ಸಿಗುತ್ತದೆ ಮತ್ತು 2 ಅಂದರೆ 2mE2 ಅದು 14m24Ze24π02 ಸಮವಾಗಿರುತ್ತದೆ ಮತ್ತು E14m22Ze24π02 ಅನ್ನು ಸರಳೀಕರಿಸಿದ ನಂತರ ಇದು ನನಗೆ ಮತ್ತೊಮ್ಮೆ ನೀಡುತ್ತದೆ ಅದು E 1413 6Z2E ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಮತ್ತೊಮ್ಮೆ ನಾವು ನೋಡುತ್ತೇವೆ r2 122 13 6Z2 ಬಾರಿ ಶಕ್ತಿಯನ್ನು ಬಿಡುತ್ತದೆ ಆದ್ದರಿಂದ ಈ ಮೂಲಕ ನಾವು ಏನು ತೀರ್ಮಾನಿಸಿದ್ದೇವೆ ಮತ್ತು u r ಗೆ ಬಹುಪದೀಯ ಮಟ್ಟವು ಶಕ್ತಿಯನ್ನು ನಿರ್ಧರಿಸುತ್ತದೆ ಎಂದು ನೀವು ಇನ್ನೊಬ್ಬರಿಗಾಗಿ ಪ್ರಯತ್ನಿಸುತ್ತಲೇ ಇರಬಹುದು ಹಾಗಾದರೆ ಅದು ನನಗೆ ಏನು ನೀಡುತ್ತದೆ uri1nairi ಆಗಿದ್ದರೆ ಶಕ್ತಿಯು ಹೊರಬರುತ್ತದೆ ಅದು n 13 6Z2n2 ಅನ್ನು ಅವಲಂಬಿಸಿರುತ್ತದೆ E l ಅನ್ನು ಅವಲಂಬಿಸಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಹೈಡ್ರೋಜನ್ ಪರಮಾಣು En ಮೇಲೆ ಅವಲಂಬಿತವಾಗಿಲ್ಲ ಇದು ಕಾಕತಾಳೀಯವಾಗಿದೆ ಆದರೆ r ಮಾಡುತ್ತದೆ ಆದ್ದರಿಂದ ತರಂಗ ಕಾರ್ಯವನ್ನು n l ಮತ್ತು m ಎಂದು ಬರೆಯಲಾಗಿದೆ ಮತ್ತು ಇದು RnlrYlmθϕ ಆದ್ದರಿಂದ r l ಅನ್ನು ಅವಲಂಬಿಸಿರುತ್ತದೆ ಆದರೆ ಶಕ್ತಿಯು ಅದನ್ನು ಮಾಡುವುದಿಲ್ಲ ಮತ್ತು ನೀವು ಇದನ್ನು ಮಾಡಿದಾಗ ಈ ದ್ರಾವಣದಲ್ಲಿ ಏನನ್ನು ಕಾಣಬಹುದು l ಅನ್ನು n 1 ಕ್ಕೆ ಸೀಮಿತಗೊಳಿಸಲಾಗಿದೆ ಆದ್ದರಿಂದ ಇದರರ್ಥ l 0 1 2 ಹೀಗೆ n 1 ವರೆಗೆ ಇರಬಹುದು ಇನ್ನೊಂದು ವಿಷಯವೆಂದರೆ m m Z 1 ಅಥವಾ 1 ನಡುವೆ ನಿರ್ಬಂಧಿಸಲಾಗಿದೆ mZ l l1 ಆದ್ದರಿಂದ 0 1 2 ಮೇಲೆ l1 ವರೆಗೆ ಇದೆ ಆದ್ದರಿಂದ n ನೇ ಹಂತದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಇರುತ್ತದೆ ಆದ್ದರಿಂದ ಪ್ರತಿ n ಗೆ ನಾನು ಅದೇ ಶಕ್ತಿಯೊಂದಿಗೆ ಶಕ್ತಿಯ ಮಟ್ಟವನ್ನು ಹೊಂದಿದ್ದೇನೆ ಏಕೆಂದರೆ ಅದು n 0 1 ಅನ್ನು l 1 ವರೆಗೆ ಮಾತ್ರ ಅವಲಂಬಿಸಿರುತ್ತದೆ l ಮಟ್ಟಗಳು ಮತ್ತು ಪ್ರತಿಯೊಂದಕ್ಕೂ ನಾನು ml ನೊಂದಿಗೆ 2l1 ಸ್ಟೇಟ್ ಗಳನ್ನು ಹೊಂದಿದ್ದೇನೆ ಮತ್ತು ಪ್ರತಿಯೊಂದಕ್ಕೂ ಎರಡು ಎಲೆಕ್ಟ್ರಾನ್ಗಳು ಪೌಲಿ ಹೊರಗಿಡುವ ತತ್ತ್ವದಿಂದಾಗಿರಬಹುದು ಆದ್ದರಿಂದ ನಾವು ಪಡೆಯುವುದು n ನೇ ಹಂತದಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆ l0n 12l1×2 l ಆಗಿರುತ್ತದೆ ಆದ್ದರಿಂದ ಇದು ನನಗೆ 4l0n 1l2l0n 11 ನೀಡುತ್ತದೆ ಆದ್ದರಿಂದ ಇದು 4nn 122×n ಆಗಿ ಹೊರಹೊಮ್ಮುತ್ತದೆ ಆದ್ದರಿಂದ ಇದು 2 n ಆಗಿರುತ್ತದೆ ಆದ್ದರಿಂದ ಇದು 2n2 2n2n ಆಗಿದ್ದು ಅದು 2 n ಚೌಕವಾಗಿದೆ ಆದ್ದರಿಂದ n ನೇ ಹಂತದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2n2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ಏನು ಮಾಡಿದ್ದೇನೆ ಎಂದರೆ ಹೈಡ್ರೋಜನ್ ಪರಮಾಣು ಸಮಸ್ಯೆಯನ್ನು ಹೇಗೆ ಪರಿಹರಿಸಲಾಗುತ್ತದೆ ಎಂಬುದರ ಸೂಚನೆಯನ್ನು ನಿಮಗೆ ನೀಡಲಾಗಿದೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಗಿಸಲು ನಾವು ಏನು ಮಾಡಿದ್ದೇವೆ ಒಂದು ಹೈಡ್ರೋಜನ್ ನಂತಹ ವ್ಯವಸ್ಥೆಗಳಿಗೆ ಸ್ಕ್ರಾಡಿ೦ಜರ್ ಸಮೀಕರಣವನ್ನು ಸ್ಥಾಪಿಸಿ ಎರಡು uri1nairie αr ಅಲ್ಲಿ 2mE2 En 13 6Z2n2 ಅಲ್ಲಿ n ಈ ಶಕ್ತಿಗೆ ಹಿಮ್ಮುಖವಾಗಿದೆ ಮತ್ತು ಅಂತಿಮವಾಗಿ E ಯು n RnlYln ಅನ್ನು ಮಾತ್ರ ಅವಲಂಬಿಸಿದೆ nln ತರಂಗ ಕಾರ್ಯ ಆಗಿದೆ ಮತ್ತು n th ಮಟ್ಟವು 2 n ಚದರ ಎಲೆಕ್ಟ್ರಾನ್ ಗಳಿಗೆ ಅವಕಾಶ ಕಲ್ಪಿಸುತ್ತದೆ ಇದರೊಂದಿಗೆ ನಾವು ಹೈಡ್ರೋಜನ್ ಪರಮಾಣುವಿನ ಮೇಲಿನ ಚರ್ಚೆಯನ್ನು ನಿಲ್ಲಿಸುತ್ತೇವೆ ಮತ್ತು ಮುಂದಿನ ವಾರ ನಾವು ಈ ರೇಡಿಯಲ್ ಸಮೀಕರಣದ ಸಂಖ್ಯಾ ಪರಿಹಾರದೊಂದಿಗೆ ಪ್ರಾರಂಭಿಸುತ್ತೇವೆ